ಹಿಂದಿನ ಉಪನ್ಯಾಸದಲ್ಲಿ ನಾವು ಚರ್ಚಿಸಿದ ಸುಸ್ಥಿರತೆಯ ಸಮಸ್ಯೆಯನ್ನು ನಾವು ಅರ್ಥಮಾಡಿಕೊಳ್ಳಬೇಕು ಉತ್ಪನ್ನದ ಅಭಿವೃದ್ಧಿಯಲ್ಲಿ ಉತ್ಪನ್ನ ಉತ್ಪಾದನೆಯಲ್ಲಿ ವಿಭಿನ್ನ ಮಾರ್ಗಗಳಿವೆ ಇದನ್ನು ವಿಭಿನ್ನ ರೀತಿಯಲ್ಲಿ ಮಾಡಬಹುದು ಸುಸ್ಥಿರತೆಯ ಪರಿಗಣನೆಗಳಲ್ಲಿ ಉತ್ಪನ್ನದ ಅಭಿವೃದ್ಧಿಗಾಗಿ ಒಂದು ನೇರ ಉತ್ಪಾದನಾ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವುದು ಆದ್ದರಿಂದ ನೇರ ಮತ್ತು ತೆಳುವಾದ ಉತ್ಪಾದನಾ ಪ್ರಕ್ರಿಯೆಯನ್ನು ಅಳವಡಿಸಿಕೊಳ್ಳಬೇಕು ಆದ್ದರಿಂದ ಕಡಿಮೆ ಗುಣಮಟ್ಟದ ಅಭಿವೃದ್ಧಿ ಹೊಂದಿದ ಉತ್ತಮ ಗುಣಮಟ್ಟದ ಅಗ್ಗದ ಸಮಯದಲ್ಲಿ ಉತ್ಪನ್ನವನ್ನು ನಾವು ಹೊಂದಿರಬೇಕು ತೆಳ್ಳಗೆ ಪರಿಗಣಿಸಿ ಮತ್ತು ಪರಿಸರಕ್ಕೆ ತ್ಯಾಜ್ಯ ವಿಲೇವಾರಿ ಕಡಿಮೆಯಾಗಿದೆ ಎಂದು ಖಚಿತಪಡಿಸಿಕೊಳ್ಳುವುದು ತ್ಯಾಜ್ಯಗಳಲ್ಲಿನ ಕಡಿತವು ನೇರ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಅಥವಾ ನೇರ ಚಿಕ್ಕ ತಯಾರಿಕಾ ಪ್ರಕ್ರಿಯೆಯಲ್ಲಿ ಪ್ರಮುಖವಾದ ಪರಿಗಣನೆಯಾಗಿದೆ ನೇರ ಪರಿಕಲ್ಪನೆಯು ಮೂಲತಃ ಅದರ ಮೂಲವನ್ನು ಜಪಾನ್ನಲ್ಲಿ ಹೊಂದಿದೆ ಪ್ರಮುಖ ಜಾಗತಿಕ ವಾಹನ ತಯಾರಕ ಟೊಯೋಟಾ ತಮ್ಮದೇ ಆದ ವಾಹನಗಳ ಉತ್ಪಾದನೆಯನ್ನು ಅಳವಡಿಸಿಕೊಂಡಿತು ಉತ್ಪಾದನಾ ಪ್ರಕ್ರಿಯೆಯನ್ನು ಟೊಯೋಟಾ ಉತ್ಪಾದನಾ ವ್ಯವಸ್ಥೆ ಟಿಪಿಎಸ್ ಎಂದು ಕರೆಯಲಾಗುತ್ತಿತ್ತು ಆದ್ದರಿಂದ ಪ್ರಾರಂಭದಲ್ಲಿ ಮೂಲತಃ ಅನುಕೂಲಗಳನ್ನು ಹೊಂದಿದ್ದಕ್ಕಾಗಿ ಅವರ ಕಂಪನಿಯೊಳಗೆ ಮಾತ್ರ ಇದನ್ನು ಮಾಡಲಾಯಿತು ವಿಭಿನ್ನ ಉತ್ಪನ್ನಗಳ ತಯಾರಿಕೆಗೆ ಸಂಬಂಧಿಸಿದ ವಿವಿಧ ಕೈಗಾರಿಕೆಗಳಲ್ಲಿ ಅಳವಡಿಸಿಕೊಳ್ಳಲು ಇದು ಜಾಗತಿಕವಾಗಿ ಜನಪ್ರಿಯವಾಯಿತು ಕೊನೆಯಲ್ಲಿ ನೀವು ಉತ್ತಮ ಗುಣಮಟ್ಟದ ಉತ್ಪನ್ನವನ್ನು ಹೊಂದಿದ್ದೀರಿ ಕಡಿಮೆ ಸಮಯದಲ್ಲಿ ಮತ್ತು ಕನಿಷ್ಠ ತ್ಯಾಜ್ಯಗಳೊಂದಿಗೆ ಉತ್ಪಾದಿಸಲಾಗುತ್ತದೆ ಎಂದು ಖಚಿತಪಡಿಸಿಕೊಂಡಿದೆ ಎಲ್ಲಾ ರೀತಿಯ ತ್ಯಾಜ್ಯಗಳು ಕೇವಲ ಸ್ಪಷ್ಟವಾದ ತ್ಯಾಜ್ಯಗಳಲ್ಲ ಆದರೆ ಸಮಯ ವ್ಯರ್ಥ ಮಾನವ ಸಂಪನ್ಮೂಲ ವ್ಯರ್ಥಗಳಗಿವೆ ಆದ್ದರಿಂದ ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನು ಹೊಂದಿರುವ ಲಾಭವನ್ನು ಸುಧಾರಿಸುವುದು ಸಂಪನ್ಮೂಲಗಳ ಕಡಿಮೆ ತ್ಯಾಜ್ಯದೊಂದಿಗೆ ಕಡಿಮೆ ಸಮಯದೊಂದಿಗೆ ಸುಸ್ಥಿರತೆಯ ಉತ್ಪನ್ನಗಳನ್ನು ಹೊಂದಿರುವುದೇ ಒಟ್ಟಾರೆ ಗುರಿ ನೇರ ಉತ್ಪಾದನೆಯು ಸುಸ್ಥಿರತೆಯ ಈ ಒಟ್ಟಾರೆ ಸಮಸ್ಯೆಗೆ ಕೊಡುಗೆ ನೀಡುತ್ತದೆ ಹಾಗಾದರೆ ಈ ನೇರ ಉತ್ಪಾದನಾ ವ್ಯವಸ್ಥೆ ಏನು ಪ್ರಕ್ರಿಯೆಗಳಿಂದ ತ್ಯಾಜ್ಯಗಳನ್ನು ತೆಗೆದುಹಾಕುವುದು ಉತ್ಪಾದನಾ ಕೈಗಾರಿಕೆಗಳಲ್ಲಿನ ಉತ್ಪಾದನಾ ಪ್ರಕ್ರಿಯೆಗಳು ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನು ಹೊಂದಿರುವುದು ಆದ್ದರಿಂದ ಇದು ಟೊಯೋಟಾ ಮೋಟಾರ್ ಕಾರ್ಪೊರೇಷನ್ ಕಂಪನಿಯಲ್ಲಿ ಅದರ ಮೂಲವನ್ನು ಹೊಂದಿದೆ ಈ ಟಿಪಿಎಸ್ ಅಥವಾ ನೇರ ಉತ್ಪಾದನಾ ವ್ಯವಸ್ಥೆಯು ಮುಖ್ಯವಾಗಿ ಗ್ರಾಹಕರ ಅಗತ್ಯತೆಗಳನ್ನು ಪರಿಹರಿಸುವಲ್ಲಿ ಕೇಂದ್ರೀಕರಿಸುತ್ತದೆ ನೇರವಾಗಿ ಇದು ನೇರ ಉತ್ಪಾದನಾ ಪ್ರಕ್ರಿಯೆಗೆ ಪ್ರಮುಖವಾಗಿದೆ ಗ್ರಾಹಕರಿಗೆ ಅಗತ್ಯವಿರುವ ಯಾವುದೇ ಸಂಪನ್ಮೂಲಗಳ ಅತಿಯಾದ ಬಳಕೆಯನ್ನು ತೆಗೆದುಹಾಕುವುದು ಎಲ್ಲಾ ರೀತಿಯ ತ್ಯಾಜ್ಯಗಳನ್ನು ತೊಡೆದುಹಾಕಲು ನಿಖರವಾಗಿ ಅಗತ್ಯವಿರುವ ಯಾವುದೇ ಸಂಪನ್ಮೂಲಗಳನ್ನು ಬಳಸಿ ಮತ್ತು ಅಂತಿಮವಾಗಿ ಒಳ್ಳೆಯದನ್ನು ಉತ್ಪಾದಿಸಿ ಗ್ರಾಹಕರು ಮೂಲತಃ ಸಮಯವನ್ನು ಕಡಿಮೆ ಮಾಡಿ ಮತ್ತು ಉತ್ತಮ ಗುಣಮಟ್ಟವನ್ನು ಹೊಂದಿ ತೃಪ್ತರಾಗುತ್ತಾರೆ ನೇರ ವಿಧಾನದ ವಿರುದ್ಧ ಇತರ ವಿಧಾನಗಳ ಹೋಲಿಕೆಯನ್ನು ನೀವು ನೋಡಿದರೆ ನೇರ ವಿಧಾನ ಮೂಲತಃ ಗ್ರಾಹಕರ ದೃಷ್ಟಿಕೋನದಿಂದ ಕಾಣುತ್ತವೆ ಆದರೆ ಇತರ ವಿಧಾನಗಳು ಮೂಲತಃ ಕಾರ್ಯ ಮತ್ತು ಉತ್ಪಾದನಾ ದೃಷ್ಟಿಕೋನದಿಂದ ಕಾಣುತ್ತವೆ ಆದ್ದರಿಂದ ಇದು ನೇರ ಮತ್ತು ಇತರ ವಿಧಾನಗಳ ನಡುವಿನ ಮೂಲಭೂತ ವ್ಯತ್ಯಾಸವಾಗಿದೆ ಈ ನೇರ ಉತ್ಪಾದನಾ ವ್ಯವಸ್ಥೆಯು ಮೂಲತಃ ಎರಡು ವಿಭಿನ್ನ ರೀತಿಯ ವ್ಯವಸ್ಥೆಗಳನ್ನು ಪರಿಗಣಿಸುತ್ತದೆ ಒಂದು ಜಿಡೋಕಾ ಇದು ಸಮಸ್ಯೆ ಬಂದಾಗಲೆಲ್ಲಾ ಯಂತ್ರಗಳೊಂದಿಗೆ ಯಾವುದೇ ರೀತಿಯ ಸಮಸ್ಯೆ ಅಥವಾ ಪ್ರಕ್ರಿಯೆಯಲ್ಲಿ ಸಮಸ್ಯೆ ಇದ್ದರೆ ಉತ್ಪಾದನೆಯನ್ನು ನಿಲ್ಲಿಸುವುದು ನಂತರ ಅಲ್ಲಿ ದೋಷಯುಕ್ತ ಉತ್ಪನ್ನಗಳನ್ನು ಉತ್ಪಾದಿಸುವುದನ್ನು ನಿಲ್ಲಿಸುವುದೇ ಜಿಡೋಕಾ ಪ್ರಕ್ರಿಯೆ ಆಗಿರುತ್ತದೆ ಮತ್ತು ಕೇವಲ ಸಮಯವು ಮೂಲತಃ ಪ್ರತಿ ಪ್ರಕ್ರಿಯೆಯು ಯಾವುದನ್ನಾದರೂ ಉತ್ಪಾದಿಸುತ್ತದೆ ನಿರಂತರ ಹರಿವಿನಲ್ಲಿ ಮುಂದಿನ ಪ್ರಕ್ರಿಯೆಯಿಂದ ನಿಖರವಾಗಿ ಅಗತ್ಯವಿದೆ ಎಂದು ಖಚಿತಪಡಿಸಿಕೊಳ್ಳುವ ಬಗ್ಗೆ ಮಾತನಾಡುತ್ತದೆ ಜೆಐಟಿ ಅಥವಾ ಜಸ್ಟ್ ಇನ್ ಟೈಮ್ ಇದು ಸಣ್ಣ ರೂಪವಾಗಿದೆ ಇದನ್ನು ಜೆಐಟಿ ಎಂದೂ ಜನಪ್ರಿಯವಾಗಿ ಕರೆಯಲಾಗುತ್ತದೆ ಆದ್ದರಿಂದ ಪ್ರತಿಯೊಂದು ಪ್ರಕ್ರಿಯೆಯು ಮುಂದಿನ ಪ್ರಕ್ರಿಯೆಗೆ ಅಗತ್ಯವಿರುವದನ್ನು ನಿರಂತರ ಹರಿವಿನಲ್ಲಿ ಉತ್ಪಾದಿಸುತ್ತದೆ ಈ ನೇರ ಉತ್ಪಾದನಾ ಪ್ರಕ್ರಿಯೆಯ ಪಿಪಿಎಸ್ ಟೊಯೋಟಾ ಉತ್ಪಾದನಾ ವ್ಯವಸ್ಥೆಯ ವಿಭಿನ್ನ ಘಟಕಗಳಾಗಿವೆ ವಿವಿಧ ರೀತಿಯ ತ್ಯಾಜ್ಯಗಳಿವೆ ಈ ತ್ಯಾಜ್ಯಗಳನ್ನು ಕಡಿಮೆ ಮಾಡಬೇಕು ಆದ್ದರಿಂದ ಈ ತ್ಯಾಜ್ಯಗಳು ಸಾರಿಗೆ ತ್ಯಾಜ್ಯಗಳಾಗಿವೆ ಇದು ವಸ್ತುಗಳು ಅಥವಾ ಮಾಹಿತಿಯಿಂದ ಜನರ ಅತಿಯಾದ ಚಲನೆಯ ಬಗ್ಗೆ ಹೇಳುತ್ತದೆ ವಿಭಿನ್ನ ವಸ್ತುಗಳ ಸಾಗಣೆ ಮಾಹಿತಿಯ ಸಾಗಣೆ ಅಧಿಕವಾದರೆ ಅದು ಉಪಯೋಗವಿಲ್ಲ ಎರಡನೆಯದು ಕಾಯುವಿಕೆ ಆಗಿದೆ ಇದು ಮೂಲತಃ ನಿಷ್ಕ್ರಿಯತೆಯ ಅವಧಿಯ ಅಥವಾ ವಸ್ತುಗಾಗಿ ಜನರು ಅಥವಾ ಮಾಹಿತಿ ಬಗ್ಗೆ ಹೇಳುತ್ತದೆ ಕಾರ್ಮಿಕರು ಏನಾದರೂ ಬರಲು ಕಾಯುತ್ತಿದ್ದಾರೆ ಮತ್ತು ಸಮಯ ವ್ಯರ್ಥವಾಗುತ್ತದೆ ಎಂದು ಸಂಭವಿಸಬಾರದು ಆದ್ದರಿಂದ ಈ ಕಾಯುವಿಕೆಯನ್ನು ಕಡಿಮೆ ಮಾಡಬೇಕಾಗಿದೆ ತ್ಯಾಜ್ಯದ ಮೂರನೇ ರೂಪವೆಂದರೆ ಚಲನೆ ಇದು ಜನರ ಮೌಲ್ಯವರ್ಧಿತವಲ್ಲದ ಚಲನೆಯಾಗಿದೆ ಕಾರ್ಖಾನೆಯ ಒಳಗೆ ಹೊರಗೆ ಒಂದು ಹಂತದಿಂದ ಇನ್ನೊಂದಕ್ಕೆ ಜನರ ಅನಗತ್ಯ ಚಲನೆ ಮಾಡುವುದು ಒಂದೇ ಕಾರ್ಖಾನೆ ಅಥವಾ ಸಂಸ್ಥೆಯ ವಿವಿಧ ಸ್ಥಳಗಳಲ್ಲಿ ಅಥವಾ ನಡುವೆ ವಿಭಿನ್ನ ಸಂಸ್ಥೆಗಳು ಇರಬಹುದು ಆದರೆ ನಿಮಗೆ ಬೇಕಾಗಿರುವುದು ಆ ರೀತಿಯ ಚಲನೆಯನ್ನು ಮಾತ್ರ ಮೌಲ್ಯವರ್ಧಿತವಲ್ಲದ ಚಲನೆಯನ್ನು ಕಡಿಮೆ ಮಾಡಬೇಕು ದಾಸ್ತಾನು ತ್ಯಾಜ್ಯ ಇದು ಕಚ್ಚಾ ವಸ್ತುಗಳಂತಹ ದಾಸ್ತಾನು ವೆಚ್ಚವಾಗಿದೆ ಕೆಲಸ ಪ್ರಗತಿಯಲ್ಲಿದೆ ಮತ್ತು ಸಿದ್ಧಪಡಿಸಿದ ಸರಕುಗಳು ಆಗಿವೆ ಆದ್ದರಿಂದ ಈ ಎಲ್ಲ ವಸ್ತುಗಳ ಅಗತ್ಯವಿರುವ ಯಾವುದೇ ವಸ್ತುಗಳನ್ನು ಬಳಸಬೇಕು ಮತ್ತು ಅನಗತ್ಯ ದಾಸ್ತಾನುಗಳನ್ನು ನಿರ್ಮಿಸಿ ಸಂಗ್ರಹಿಸಬಾರದು ಅತಿಯಾದ ಸಂಸ್ಕರಣೆ ಉತ್ಪನ್ನದಲ್ಲಿ ಹೆಚ್ಚಿನ ಕೆಲಸ ಮಾಡುವುದು ನಂತರ ಗ್ರಾಹಕರು ಕಂಡುಕೊಂಡ ಮೌಲ್ಯ ಆಗಿವೆ ಆದ್ದರಿಂದ ಗ್ರಾಹಕರ ಮೌಲ್ಯಗಳು ಗ್ರಾಹಕರಿಗೆ ನಿಖರವಾಗಿ ಏನು ಬೇಕು ಎಂಬುದರ ಕುರಿತು ಮಾತನಾಡುತ್ತಾರೆ ಮತ್ತು ಉತ್ಪಾದನಾ ವ್ಯವಸ್ಥೆಯು ಗ್ರಾಹಕರ ಅಗತ್ಯಗಳನ್ನು ಪರಿಹರಿಸುವ ಬಗ್ಗೆ ಮಾತ್ರ ಮಾತನಾಡಬೇಕು ನಿಖರವಾದ ಉತ್ಪನ್ನ ಅಥವಾ ಗ್ರಾಹಕರಿಗೆ ಅಗತ್ಯವಿರುವ ಸೇವೆಯನ್ನು ಉತ್ಪಾದಿಸುವುದು ಇದನ್ನೇ ಮಾಡಬೇಕು ದೋಷಗಳು ಉತ್ಪನ್ನದಲ್ಲಿ ಸೇವೆಯಲ್ಲಿ ಪ್ರಕ್ರಿಯೆಯಲ್ಲಿ ಅಥವಾ ಕಾಗದದ ಕೆಲಸಗಳಲ್ಲಿರಬಹುದು ಎಲ್ಲಾ ರೀತಿಯ ದೋಷಗಳನ್ನು ಕಡಿಮೆ ಮಾಡಬೇಕು ಗ್ರಾಹಕರ ಅವಶ್ಯಕತೆಗಿಂತ ಹೆಚ್ಚಿನ ಉತ್ಪನ್ನವನ್ನು ಉತ್ಪಾದಿಸುವುದು ಅಧಿಕ ಉತ್ಪಾದನೆಯನ್ನು ಕಡಿಮೆ ಮಾಡಬೇಕು ಆದ್ದರಿಂದ ಇವು ಏಳು ವಿಭಿನ್ನ ರೀತಿಯ ತ್ಯಾಜ್ಯಗಳಾಗಿವೆ ಒಟ್ಟಾರೆ ನೇರ ವ್ಯವಸ್ಥೆಯು ಈ ಮೌಲ್ಯದ ಸ್ಟ್ರೀಮ್ ಗಳ ಬಗ್ಗೆ ಮಾತನಾಡುತ್ತದೆ ಆದ್ದರಿಂದ ಮೌಲ್ಯದ ಸ್ಟ್ರೀಮ್ ಗಳು ಗ್ರಾಹಕರಿಂದ ಆದೇಶದಿಂದ ಗ್ರಾಹಕರಿಗೆ ತಲುಪಿಸುವವರೆಗೆ ಉತ್ಪನ್ನಕ್ಕೆ ಅಗತ್ಯವಿರುವ ಎಲ್ಲಾ ಕ್ರಿಯೆಗಳು ಆಗಿದೆ ಮತ್ತು ಇದು ಕೇವಲ ಉತ್ಪನ್ನವಲ್ಲ ಅದು ಸೇವೆಯೂ ಆಗಿರಬಹುದು ಆದ್ದರಿಂದ ಉತ್ಪನ್ನ ಅಥವಾ ಸೇವೆಯ ಆದೇಶದಿಂದ ಪ್ರಾರಂಭಿಸಿ ಉತ್ಪನ್ನದ ವಿತರಣೆಯವರೆಗೆನ ಸೇವೆಯೆಂದರೆ ಮೌಲ್ಯ ಸ್ಟ್ರೀಮ್ ಆಗಿರುತ್ತದೆ ಮೂರು ರೀತಿಯ ಕೃತಿಗಳಿವೆ ಒಂದು ಮೌಲ್ಯವರ್ಧನೆ ಎರಡನೆಯದು ಪ್ರಾಸಂಗಿಕ ಮತ್ತು ಮೂರನೆಯದು ಶುದ್ಧ ತ್ಯಾಜ್ಯ ಇವುಗಳು ವಿಭಿನ್ನವಾಗಿವೆ ಇದು ಮೌಲ್ಯದ ಸ್ಟ್ರೀಮ್ಗೆ ಹೆಚ್ಚು ಅಪೇಕ್ಷಣೀಯ ಮೌಲ್ಯವನ್ನು ಸೇರಿಸಲಾಗುತ್ತದೆ ನಂತರ ಶುದ್ಧ ತ್ಯಾಜ್ಯ ಅಪೇಕ್ಷಣೀಯವಲ್ಲ ಮೌಲ್ಯದ ಸ್ಟ್ರೀಮ್ ಗಳಲ್ಲಿ ಐದು ಹಂತಗಳ ನಡಿಗೆ ಇದೆ ನಾಯಕತ್ವದ ತಂಡವನ್ನು ನಿರ್ಮಿಸುವಲ್ಲಿ ಒಂದೇ ಮೌಲ್ಯದ ಸ್ಟ್ರೀಮ್ ಅನ್ನು ಕೇಂದ್ರೀಕರಿಸುವುದು ತುಂಬಾ ಅಪೇಕ್ಷಣೀಯವಾಗಿದೆ ಪ್ರತಿಯೊಬ್ಬರಿಗೂ ದಿನಾಂಕ ಮತ್ತು ಸಮಯವನ್ನು ಗ್ರಾಹಕರಿಗೆ ಬೇಕಾದುದನ್ನು ಸರಿಯಾಗಿ ನಿಗದಿಪಡಿಸುವುದು ಅದನ್ನು ನಡೆಸುವುದು ಅಂದರೆ ಗ್ರಾಹಕರ ಅವಶ್ಯಕತೆಗಳ ಪ್ರಕಾರ ಮೌಲ್ಯ ನಿಖರವಾದ ಗ್ರಾಹಕ ಅವಶ್ಯಕತೆಗಳು ಎಲ್ಲಾ ಮಧ್ಯಸ್ಥಗಾರರೊಂದಿಗೆ ಒಟ್ಟಾಗಿ ನಡೆಯುವವರ ಮೌಲ್ಯವನ್ನು ಚರ್ಚಿಸುವುದು ಗ್ರಾಹಕರೊಂದಿಗೆ ಪಟ್ಟಿ ಮಾಡುವುದು ಆಲೋಚನೆಗಳಿಗೆ ಆದ್ಯತೆ ನೀಡುವುದು ಮತ್ತು ಎಲ್ಲವನ್ನೂ ಒಟ್ಟಿಗೆ ಮಾಡುವುದು ಅಪೇಕ್ಷಣೀಯ ಗ್ರಾಹಕರಿಗೆ ಮೌಲ್ಯವನ್ನು ನೀಡುವ ನಿಯಮಗಳು ಆಗಿವೆ ವೇಳಾಪಟ್ಟಿ ಅನುಸರಣೆ ಕೊನೆಯದು ಮೌಲ್ಯದ ಸ್ಟ್ರೀಮ್ಗಳಲ್ಲಿನ ಕೆಲಸದ ಐದು ಹಂತಗಳು ಇವು ಆಗಿವೆ ಇಂಡಸ್ಟ್ರಿ 4 0 ರ ಸಂದರ್ಭದಲ್ಲಿ ನೇರ ಉತ್ಪಾದನೆಯು ಅತ್ಯುನ್ನತವಾಗಿದೆ ಇದು ತುಂಬಾ ವಿಷಯ ಮುಖ್ಯವಾಗಿದೆ ಈ ನೇರ ಉತ್ಪಾದನೆಯು ನಾಲ್ಕು ವಿಭಿನ್ನ ಪರಿಗಣನೆಗಳ ಬಗ್ಗೆ ಹೇಳುತ್ತದೆ ಸಸ್ಯದಲ್ಲಿ ಮಾನವರ ಏಕೀಕರಣ ನಿರಂತರ ಇನ್ಪುಟ್ ಸುಧಾರಣೆ ಮೌಲ್ಯವರ್ಧಿತ ಚಟುವಟಿಕೆಗಳು ಪ್ರಕ್ರಿಯೆಗಳಲ್ಲಿ ತ್ಯಾಜ್ಯವನ್ನು ಗುರುತಿಸುವುದು ಮತ್ತು ಪರಿಸರ ಸ್ನೇಹಿ ರೀತಿಯಲ್ಲಿ ಅವುಗಳನ್ನು ಸಾಧ್ಯವಾದಷ್ಟು ಬೇಗ ತೆಗೆದುಹಾಕುವುದು ನೇರ ಉತ್ಪಾದನಾ ವ್ಯವಸ್ಥೆಯನ್ನು ಅಳವಡಿಸಿದ ನಂತರ ಉತ್ಪಾದನಾ ವ್ಯವಸ್ಥೆಯಲ್ಲಿ ಕಡಿಮೆ ವೆಚ್ಚದಲ್ಲಿ ಮತ್ತು ಒಳ್ಳೆಯ ಉತ್ಪನ್ನಗಳನ್ನು ಉತ್ಪಾದಿಸಲಾಗುತ್ತದೆ ಇವು ನೇರ ಉತ್ಪಾದನೆಯನ್ನು ಬಳಸುವ ಮೂರು ವಿಭಿನ್ನ ಪರಿಣಾಮಗಳು ಆಗಿವೆ ನೇರ ಅನುಷ್ಠಾನವು ಪೂರ್ಣ ಉತ್ಪಾದನಾ ವ್ಯವಸ್ಥೆಯ ಅನುಷ್ಠಾನಕ್ಕೆ ಕಾರಣವಾಗುತ್ತದೆ ಇದು ಕೇವಲ ನೇರ ಸಾಧನಗಳನ್ನು ಅಳವಡಿಸಿಕೊಳ್ಳುವುದರ ಮೇಲೆ ಕೇಂದ್ರೀಕರಿಸುವುದಿಲ್ಲ ಆದರೆ ಇದು ಬೇರೆ ಬೇರೆ ವಿಷಯಗಳ ಮೇಲೆ ಕೇಂದ್ರೀಕರಿಸುತ್ತದೆ ವ್ಯವಹಾರದ ಅವಶ್ಯಕತೆಗಳು ಕಾರ್ಯಾಚರಣೆಯ ಸುಧಾರಣೆ ಎಲ್ಲದರ ಕಾರ್ಯಾಚರಣೆ ಯಂತ್ರೋಪಕರಣಗಳ ಕಾರ್ಯಾಚರಣೆ ಅಭಿವೃದ್ಧಿಪಡಿಸುತ್ತಿರುವ ಉತ್ಪನ್ನದ ಕಾರ್ಯಾಚರಣೆ ಕಾರ್ಯಾಚರಣೆ ಕಾರ್ಯವಿಧಾನಗಳು ಆದ್ದರಿಂದ ಒಟ್ಟಾರೆ ಉತ್ಪಾದನಾ ಪ್ರಕ್ರಿಯೆ ಒಟ್ಟಾರೆ ಉತ್ಪಾದನಾ ಕಾರ್ಯಾಚರಣೆಗಳು ಉತ್ಪಾದನಾ ಪ್ರಕ್ರಿಯೆ ಜನರ ನಿರ್ವಹಣೆ ಮತ್ತು ಕಾರ್ಯಕ್ಷಮತೆ ಆಡಳಿತ ಆಗಿದೆ ಆದ್ದರಿಂದ ನೇರ ಅನುಷ್ಠಾನವು ವಿಭಿನ್ನ ಅವಶ್ಯಕತೆಗಳನ್ನು ಹೊಂದಿದೆ ಮೊದಲನೆಯದು ವ್ಯವಹಾರದ ಅವಶ್ಯಕತೆಗಳು ಇದು ಸರಿಯಾದ ಉದ್ದೇಶಗಳನ್ನು ಹೊಂದಿಸುವ ಬಗ್ಗೆ ಮಾತನಾಡುತ್ತದೆ ವ್ಯವಹಾರದ ದೃಷ್ಟಿಕೋನದಿಂದ ತಂತ್ರವನ್ನು ಸಂಪೂರ್ಣವಾಗಿ ತೆರವುಗೊಳಿಸುವುದು ಮತ್ತು ವ್ಯವಹಾರ ತಂತ್ರವನ್ನು ಸ್ಪಷ್ಟಪಡಿಸಬೇಕು ಎರಡನೆಯದಾಗಿ ನೇರ ಅನುಷ್ಠಾನದ ದೃಷ್ಟಿಯಿಂದ ಕಾರ್ಯಕ್ಷಮತೆ ನಿರ್ವಹಣಾ ಆಯಾಮ ಇಲ್ಲಿ ನಾವು ಜನರ ನಿರ್ವಹಣೆ ವಿವಿಧ ಕೆಪಿಐ ಗಳ ಮೌಲ್ಯಮಾಪನ ಕುರಿತು ಮಾತನಾಡುತ್ತಿದ್ದೇವೆ ಕೆಪಿಐಗಳು ಎಂದರೆ ಪ್ರಮುಖ ಕಾರ್ಯಕ್ಷಮತೆ ಸೂಚಕಗಳು ಆದ್ದರಿಂದ ಉತ್ಪಾದನಾ ಪ್ರಕ್ರಿಯೆಯಲ್ಲಿನ ಕಾರ್ಯಕ್ಷಮತೆಯನ್ನು ನಿರ್ಣಯಿಸಲು ಈ ವಿಭಿನ್ನ ಕೆಪಿಐ ಗಳನ್ನು ಬಳಸಿ ಟಾಪ್ ಡೌನ್ ನಿರ್ವಹಣೆಯ ಪರಿಗಣನೆ ಮತ್ತು ಉತ್ಪಾದಕತೆ ಸರಕುಗಳ ಗುಣಮಟ್ಟಕ್ಕೆ ಉತ್ಪನ್ನಗಳು ವಿತರಣಾ ವೆಚ್ಚ ಉತ್ಪಾದನಾ ವೆಚ್ಚ ವಿತರಣಾ ಸಮಯ ಮತ್ತು ಸುರಕ್ಷತೆ ಸಂಬಂಧಿಸಿದಂತೆ ಕಾರ್ಯಕ್ಷಮತೆಯನ್ನು ಅಳೆಯಲು ಕೆಪಿಐ ಗಳನ್ನು ಬಳಸಲಾಗುವುದು ಕಾರ್ಯಾಚರಣೆಯ ಸುಧಾರಣೆಯು ಟೂಲ್ಬಾಕ್ಸ್ ನ ಎಲ್ಲಾ ಪರಿಕರಗಳ ಬಗ್ಗೆ ಸ್ಪಷ್ಟ ಜ್ಞಾನವನ್ನು ಹೊಂದಿರಬೇಕು ಮತ್ತು ಅನಗತ್ಯ ಪರಿಕರಗಳೊಂದಿಗೆ ಬೃಹತ್ ಟೂಲ್ಬಾಕ್ಸ್ ಹೊಂದಿರಬಾರದು ನಂತರ ಎಲ್ಲಾ ವಿಭಿನ್ನ ಸಂಪನ್ಮೂಲಗಳ ದೃಷ್ಟಿಯಿಂದ ವ್ಯರ್ಥವನ್ನು ಕಡಿಮೆ ಮಾಡಿ ಮತ್ತು ಒಟ್ಟಾರೆ ಕಾರ್ಯಾಚರಣೆಯನ್ನು ಸುಧಾರಿಸಬೇಕು ನೇರ ಉತ್ಪಾದನೆಯ ಇನ್ನೊಂದು ಆಯಾಮವೆಂದರೆ ಮೂಲತಃ ಜನರ ನಿಶ್ಚಿತಾರ್ಥ ಈ ಹೆಸರು ಹೇಳುವಂತೆ ಮೂಲತಃ ಜನರು ನಿರಂತರ ಮಧ್ಯಸ್ಥಗಾರರು ಎಲ್ಲರೂ ತೊಡಗಿಸಿಕೊಂಡಿದ್ದಾರೆ ಮತ್ತು ಈ ವಿಭಿನ್ನ ಉದ್ದೇಶಗಳನ್ನು ಅನುಸರಿಸಿ ಕಲಿಯಿರಿ ಮಾಡಿ ಕಲಿಸಿ ಎಂದು ಖಚಿತಪಡಿಸಿಕೊಳ್ಳವುದು ಕಲಿಯಿರಿ ಎಂದರೆ ಪರಿಕರಗಳ ಬಗ್ಗೆ ಸ್ಪಷ್ಟ ಜ್ಞಾನವನ್ನು ಹೊಂದಿರುವುದು ಮಾಡು ಎಂದರೆ ನಿರ್ವಹಿಸಿ ನಿಮಗೆ ತಿಳಿದಿರುವ ಎಲ್ಲಾ ಪರಿಕರಗಳು ಲಭ್ಯವಿರುವ ಎಲ್ಲಾ ಪರಿಕರಗಳೊಂದಿಗೆ ಕಾರ್ಯನಿರ್ವಹಿಸುತ್ತವೆ ಮತ್ತು ಈ ವಿಭಿನ್ನ ಪರಿಕರಗಳ ಬಗ್ಗೆ ಶಿಕ್ಷಕರ ಪಾತ್ರವನ್ನು ಕಲಿಸುತ್ತವೆ ಆದ್ದರಿಂದ ಈ ಮೂರು ಜನರನ್ನು ಈ ಮೂರು ವಿಭಿನ್ನ ದಿಕ್ಕುಗಳಲ್ಲಿ ತೊಡಗಿಸಿಕೊಳ್ಳುವುದು ಸಹ ಬಹಳ ಮುಖ್ಯವಾಗಿದೆ ಇದು ಮೂಲತಃ ನಾವು ಮೊದಲಿನಿಂದಲೂ ಮಾತನಾಡುತ್ತಿದ್ದೇವೆ ಆದ್ದರಿಂದ ಮೂಲತಃ ವೆಚ್ಚವನ್ನು ಕಡಿಮೆ ಮಾಡಲು ಉತ್ಪಾದನೆಯ ಸಮಯ ಮತ್ತು ಗುಣಮಟ್ಟವನ್ನು ಸುಧಾರಿಸಲು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಒಟ್ಟಾರೆ ನಿರಂತರ ಸುಧಾರಣೆಗೆ ಸಹಕಾರಿಯಾಗಿದೆ ಆದ್ದರಿಂದ ಈಗ ನಾವು ಅದನ್ನು ಇನ್ನೊಂದು ದಿಕ್ಕಿನಿಂದ ನೋಡೋಣ ಸಮಗ್ರವಾಗಿ ಯಾವದು ತೆಳ್ಳಗೆ ಇದೆ ನಾವು ನೇರ ಉತ್ಪಾದನಾ ವ್ಯವಸ್ಥೆಯ ಬಗ್ಗೆ ಮಾತನಾಡುತ್ತಿದ್ದರೆ ಇವುಗಳು ವಿಭಿನ್ನವಾಗಿರಬೇಕು ನೇರ ಉತ್ಪಾದನಾ ವ್ಯವಸ್ಥೆಯ ಅಂಶಗಳು ನೇರ ಉತ್ಪಾದನೆ ನೇರ ಅಳವಡಿಸಿಕೊಳ್ಳುವುದು ಉತ್ಪಾದನಾ ವಿಧಾನಗಳು ಒಟ್ಟು ಗುಣಮಟ್ಟದ ನಿರ್ವಹಣೆಯನ್ನು ಖಾತರಿಪಡಿಸುವುದು ಮತ್ತು ಅದರ ಪರಿಹಾರಗಳನ್ನು ಅಳವಡಿಸಿಕೊಳ್ಳುವುದು ಒಟ್ಟಾರೆ ಉತ್ಪಾದನೆಯನ್ನು ಸುಧಾರಿಸಲು ಸಮಯವನ್ನು ಕಡಿಮೆ ಮಾಡಲು ಎಲ್ಲದರ ಮೇಲೆ ಸುಧಾರಿಸಲು ವರ್ಚುವಲ್ ವಿಭಿನ್ನ ಯಂತ್ರೋಪಕರಣಗಳ ಏಕೀಕರಣ ಮತ್ತು ನೇರ ಪೂರೈಕೆ ಸರಪಳಿಯನ್ನು ಹೊಂದಿರುತ್ತದೆ ಉತ್ಪನ್ನದ ಕೆಲವು ಭಾಗಗಳನ್ನು ಹೊರಗುತ್ತಿಗೆ ಮಾಡಲು ಸಾಧ್ಯವಾದಷ್ಟು ಅಗತ್ಯವಿದ್ದರೆ ಅಥವಾ ಘಟಕಗಳು ಅಗ್ಗವಾಗಿದ್ದರೆ ಮತ್ತು ಕೆಲವು ತಜ್ಞರಿಂದ ವೇಗವಾಗಿ ಮಾಡಬಹುದು ಆ ಘಟಕಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಹೆಚ್ಚಿನ ಪರಿಣತಿಯನ್ನು ಹೊಂದಿರುವವರು ಮತ್ತು ಜಸ್ಟ್ ಇನ್ ಟೈಮ್ ಪರಿಕಲ್ಪನೆಗಳನ್ನು ಅಳವಡಿಸಿಕೊಳ್ಳುವ ಮೊದಲು ಮತ್ತು ಹೊಂದಿಕೊಳ್ಳುವ ಉತ್ಪಾದನೆಯನ್ನು ಹೊಂದುವ ಮೊದಲು ಜಸ್ಟ್ ಇನ್ ಟೈಮ್ ನಾನು ಈಗಾಗಲೇ ಪ್ರಸ್ತಾಪಿಸಿರುವ ಸಮಯ ನೇರ ಉತ್ಪಾದನಾ ಪ್ರಕ್ರಿಯೆ ನೇರ ಉತ್ಪಾದನಾ ವ್ಯವಸ್ಥೆಯ ವಿಭಿನ್ನ ಅಂಶಗಳು ಇವು ಆದ್ದರಿಂದ ನೇರ ಉತ್ಪಾದನಾ ವ್ಯವಸ್ಥೆಗೆ ಸಂಬಂಧಿಸಿದಂತೆ ನೇರ ಉತ್ಪಾದನಾ ಪ್ರಕ್ರಿಯೆ ಮತ್ತು ನೇರ ಉತ್ಪಾದನೆ ಬಗ್ಗೆ ಹೆಚ್ಚಿನದನ್ನು ನೀವು ಓದಬಹುದಾದ ಉಲ್ಲೇಖಗಳು ಇಲ್ಲಿವೆ